ನಮಸ್ಕಾರ ಹಾಗಾಗಿ ಕಳೆದ ಕೆಲವು ಉಪನ್ಯಾಸಗಳಲ್ಲಿ ನಾವು ಒಂದು ಪ್ಯಾರಾಮೀಟರ್ ಸೆಟ್ ಬಗ್ಗೆ ಚರ್ಚಿಸಿದ್ದೆವು ನಂತರ ನಾವು ಮಾತನಾಡಿದ್ದೇವೆ y ಪ್ಯಾರಾಮೀಟರ್ಗಳ ಬಗ್ಗೆ ಮತ್ತು ನಂತರ ನಾವು h ಪ್ಯಾರಾಮೀಟರ್ಗಳನ್ನು ಹಾಗೂ g ಪ್ಯಾರಾಮೀಟರ್ಗಳನ್ನು ಚರ್ಚಿಸಿದ್ದೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸುತ್ತೇವೆ ಪ್ರಸರಣ ಪ್ಯಾರಾಮೀಟರ್ಗಳು ಏನೆಂದು ನೋಡೋಣ ಮೂಲಭೂತವಾಗಿ ಟರ್ಮಿನಲ್ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಸ್ವತಂತ್ರವಾಗಿ ಪರಿಗಣಿಸಬೇಕು ಮತ್ತು ಯಾವುದನ್ನು ಅವಲಂಬಿಸಬೇಕು ಎಂಬುದರ ಮೇಲೆ ಯಾವುದೇ ನಿರ್ಬಂಧಗಳಿಲ್ಲ ನಮ್ಮಲ್ಲಿ 4 ಅಸ್ಥಿರಗಳಿವೆ V1 I1 ಮತ್ತು V2 I2 ನಾವು ಯಾವುದೇ ಒಂದು ವೋಲ್ಟೇಜ್ ಅಥವಾ ಕರೆಂಟ್ ಅನ್ನು ಸ್ವತಂತ್ರ ಪ್ಯಾರಾಮೀಟರ್ ಆಗಿ ಆಯ್ಕೆ ಮಾಡಬಹುದು ಮತ್ತು ಯಾವುದೇ ಸೆಟ್ ಅನ್ನು ನಾವು ಅವಲಂಬಿತ ಪ್ಯಾರಾಮೀಟರ್ ಎಂದು ಪರಿಗಣಿಸಬಹುದು ಆಯ್ಕೆಯ ಆಧಾರದ ಮೇಲೆ ನಾವು ಅಂತಹ ಪ್ಯಾರಾಮೀಟರ್ಗಳ ಹಲವು ಸೆಟ್ಗಳನ್ನು ಉತ್ಪಾದಿಸಬಹುದು ನಾವು ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ಕೆಲವು ಪ್ಯಾರಾಮೀಟರ್ಗಳನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಇಂದು ನಾವು ಇನ್ಪುಟ್ ಪೋರ್ಟ್ನಲ್ಲಿನ ವೇರಿಯೇಬಲ್ಗಳನ್ನು ಔಟ್ಪುಟ್ ಪೋರ್ಟ್ನಲ್ಲಿರುವ ವೇರಿಯೇಬಲ್ಗಳಿಗೆ ಸಂಬಂಧಿಸಿರುವ ಮತ್ತೊಂದು ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸುತ್ತೇವೆ ಅಂದರೆ ಇನ್ಪುಟ್ ಪೋರ್ಟ್ನಲ್ಲಿ ನಾವು ಪಡೆಯುವ ವೇರಿಯೇಬಲ್ ಆಗಿರುವ V1 I1 ಗಳು ಔಟ್ಪುಟ್ ಪೋರ್ಟ್ ವೇರಿಯೇಬಲ್ ಆಗಿರುವ V2 I2 ನೊಂದಿಗೆ ಸಂಬಂಧಿಸಿರುತ್ತವೆ ಮತ್ತು ಈ ಸೆಟ್ ಪ್ಯಾರಾಮೀಟರ್ಗಳನ್ನು ABCD ಪ್ಯಾರಾಮೀಟರ್ ಎಂದು ಕರೆಯಲಾಗುತ್ತದೆ ಅಥವಾ ನೀವು ಅವುಗಳನ್ನು ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ಗಳೆಂದೂ ಹೇಳಬಹುದು ಈಗ ABCD ಪ್ಯಾರಾಮೀಟರ್ ಚಾಲಿತ ವ್ಯವಸ್ಥೆಗಳಲ್ಲಿ ಬಹಳ ಮುಖ್ಯವಾಗಿದೆ ಏಕೆಂದರೆ ಇದು ಸರ್ಕ್ಯೂಟ್ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಮೂಲದಿಂದ ಲೋಡ್ಗೆ ಹೇಗೆ ರವಾನಿಸುತ್ತದೆ ಎಂಬುದರ ಅಳತೆಯನ್ನು ಒದಗಿಸುತ್ತದೆ ಆದ್ದರಿಂದ ಇಲ್ಲಿ V1 I1 ಮತ್ತು V2 I2 ನಡುವಿನ ಸಂಬಂಧವು ಮುಖ್ಯವಾಗಿದೆ ಆದ್ದರಿಂದ ನಾವು ಇಂದು ABCD ಪ್ಯಾರಾಮೀಟರ್ಗಳನ್ನು ಚರ್ಚಿಸುತ್ತೇವೆ ಆದ್ದರಿಂದ ಸರ್ಕ್ಯೂಟ್ ಅಸ್ಥಿರಗಳಿಗೆ ಸಂಬಂಧಿಸಿದಂತೆ ನಾವು ಈ ABCD ಪ್ಯಾರಾಮೀಟರ್ಗಳನ್ನು ಹೇಗೆ ಸಂಬಂಧಿಸುತ್ತೇವೆ ಟರ್ಮಿನಲ್ ವೋಲ್ಟೇಜ್ ಮತ್ತು ಟರ್ಮಿನಲ್ ಕರೆಂಟ್ ನಡುವಿನ ಸಂಬಂಧವನ್ನು ಈ ಎರಡು ಸಮೀಕರಣಗಳ ಸಹಾಯದಿಂದ ಸ್ಥಿರಗೊಳಿಸಬಹುದು ಆದ್ದರಿಂದ ಇಲ್ಲಿ ಇನ್ಪುಟ್ ಪೋರ್ಟ್ ವೋಲ್ಟೇಜ್ ಆಗಿರುವ V1 ಅನ್ನು ಔಟ್ಪುಟ್ ಪೋರ್ಟ್ ವೋಲ್ಟೇಜ್ ಮತ್ತು ಕರೆಂಟ್ ನ ಪ್ರಕಾರ ಬರೆಯಬಹುದು ಮತ್ತು ಇದನ್ನು V1 AV2 BI2 ಎಂದು ವ್ಯಾಖ್ಯಾನಿಸಲಾಗಿದೆ ಹಾಗೆಯೇ ಇನ್ಪುಟ್ ಪೋರ್ಟ್ ಕರೆಂಟ್ I1 ಗೆ V2 I2ಸಂಬಂಧಿಸಿರಬಹುದು ಮತ್ತು ನಾವು ಬರೆಯಬಹುದು I1 CV2 DI2 ಈಗ ಮ್ಯಾಟ್ರಿಕ್ಸ್ ರೂಪದಲ್ಲಿ ನಾವು ಬರೆಯಬಹುದು V1 I1 A B C D V2 I2 TV2 I2 ಈಗ ಈ ಸಂದರ್ಭದಲ್ಲಿ ನೀವು ನೋಡಿದರೆ ABCDಯನ್ನು ಕ್ಯಾಪಿಟಲ್ T ಎಂದು ಬರೆಯಬಹುದು ಮತ್ತು ಇದು ಪ್ರಸರಣ ಪ್ಯಾರಾಮೀಟರ್ಗಳನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನೀವು ABCD ಬರೆಯಬಹುದು ಅಥವಾ ನೀವು ಸರಳವಾಗಿ T ಬರೆಯಬಹುದು ಎರಡೂ ಒಂದೇ ABCD ಪ್ಯಾರಾಮೀಟರ್ಗಳನ್ನು ಪ್ರತಿನಿಧಿಸುತ್ತದೆ ಈಗ ಇದು ಪ್ರಸರಣ ರೇಖೆಗಳ ವಿಶ್ಲೇಷಣೆಯಲ್ಲಿ ಬಹಳ ಮುಖ್ಯವಾಗಿದೆ ಏಕೆಂದರೆ ಈಗ ಅವರು ಕಳುಹಿಸುವ ಕೊನೆಯಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ಗಳನ್ನು ರಿಸೀವಿಂಗ್ ಎಂಡ್ ವೋಲ್ಟೇಜ್ ಮತ್ತು ಕರೆಂಟ್ನ ರೂಪದಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಈ ನಿರ್ದಿಷ್ಟ ಗುಣಲಕ್ಷಣಗಳ ಕಾರಣದಿಂದಾಗಿ ನಾವು ಅವುಗಳನ್ನು ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ ಎಂದು ಕರೆಯುತ್ತೇವೆ ನೋಡಿ ಸ್ಲೈಡ್ ಸಮಯ 417 ಈಗ ನಾವು ಚರ್ಚಿಸಿದ ಮೇಲಿನ ಸಮೀಕರಣವು ಇನ್ಪುಟ್ ವೇರಿಯೇಬಲ್ಗಳಾದ V1 ಮತ್ತು I1 ಅನ್ನು ಔಟ್ಪುಟ್ ವೇರಿಯಬಲ್ V2 ಮತ್ತು I2 ಗೆ ಸಂಬಂಧಿಸಿದೆ ಇಲ್ಲಿ ಮುಖ್ಯವಾದ ವಿಷಯವೆಂದರೆ ಇಲ್ಲಿಯವರೆಗೆ ನಾವು V1 I1 ಮತ್ತು V2 I2 ನಡುವಿನ ಸಂಬಂಧವನ್ನು ತೋರಿಸಿದ್ದೇವೆ ಇಲ್ಲಿ ನಾವು I2 ನ ವಿರುದ್ಧ ಚಿಹ್ನೆಯನ್ನು ಪರಿಗಣಿಸುತ್ತೇವೆ ಏಕೆಂದರೆ ನೀವು ಪ್ರಸರಣ ನೆಟ್ವರ್ಕ್ ಅನ್ನು ನೋಡಿದಾಗ ನೀವು V1 I1 ಸರಳ ವಿದ್ಯುತ್ ಸಿಸ್ಟಮ್ ನೆಟ್ವರ್ಕ್ ಅನ್ನು ತೆಗೆದುಕೊಳ್ಳುತ್ತೀರಿ ಇವು ನೆಟ್ವರ್ಕ್ ಒಳಗೆ ಮತ್ತು V2 ಔಟ್ಪುಟ್ ಪೋರ್ಟ್ ವೋಲ್ಟೇಜ್ ಮತ್ತು ಕರೆಂಟ್ ಸಾಮಾನ್ಯವಾಗಿ ಸರ್ಕ್ಯೂಟ್ ಹೊರಗೆ ಹೋಗುತ್ತದೆ V1 I1 ಮತ್ತು V2 ನಡುವಿನ ಸಂಬಂಧವನ್ನು ಸ್ಥಾಪಿಸುವ ಬದಲು ಪವರ್ ಸಿಸ್ಟಮ್ ನೆಟ್ವರ್ಕ್ಗೆ ಸಂಬಂಧಿಸಿದ ಈ ನಿರ್ದಿಷ್ಟ ಸ್ಥಿತಿಯಿಂದಾಗಿ I2 V1 I1 ಮತ್ತು V2 I2 ನಡುವಿನ ಸಂಬಂಧವನ್ನು ಸ್ಥಾಪಿಸುತ್ತದೆ ಆದ್ದರಿಂದ I2 ಅನ್ನು ನಾವು ಸಾಮಾನ್ಯವಾಗಿ ಈ ದಿಕ್ಕಿನಲ್ಲಿ ಪರಿಗಣಿಸುತ್ತೇವೆ ಆದರೆ ನೀವು ಸಂಪರ್ಕಿಸಿದರೆ ಲೋಡ್ ಕರೆಂಟ್ ಅನ್ನು ಒದಗಿಸುವ ಬದಲು ಕರೆಂಟ್ ಅನ್ನು ಬಳಸುತ್ತದೆ ಆದ್ದರಿಂದ ಕರೆಂಟ್ ಅನ್ನು I2 ನ ಚಿಹ್ನೆಯನ್ನು ಹಿಮ್ಮುಖಗೊಳಿಸುವ ಮೂಲಕ ಪ್ರಸರಣ ಪ್ಯಾರಾಮೀಟರ್ಗಳನ್ನು ಉತ್ತಮವಾಗಿ ವಿವರಿಸಬಹುದು ಆದ್ದರಿಂದ ನಾವು ಇಲ್ಲಿ I2 ಬದಲಿಗೆ I2 ಬಳಸುತ್ತೇವೆ ಈಗ ನಾವು ಈ ಪ್ಯಾರಾಮೀಟರ್ಗಳನ್ನು ಹೇಗೆ ಲೆಕ್ಕ ಹಾಕುತ್ತೇವೆ ಎಂದು ನೋಡೋಣ V20 ಅನ್ನು ಹೊಂದಿಸುವ ಮೂಲಕ ನಾವು ಲೆಕ್ಕಾಚಾರ ಮಾಡಬಹುದಾದ ಪ್ಯಾರಾಮೀಟರ್ಗಳು ಅಂದರೆ ನೀವು ಔಟ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟೆಡ್ ಅಥವಾ I20 ಎಂದು ಹೊಂದಿಸಿ ಅಂದರೆ ನೀವು ಔಟ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಅನ್ನು ಹೊಂದಿಸಿ ಈಗ V1 I1 ಮತ್ತು V2 I2 ಗೆ ಸಂಬಂಧಿಸಿದ ABCD ಪ್ಯಾರಾಮೀಟರ್ಗಳ ಪರಿಭಾಷೆಯಲ್ಲಿ ನಾವು ನೋಡಿದ ಸಮೀಕರಣಗಳು ಸ್ಲೈಡ್ನಲ್ಲಿ ತೋರಿಸಿರುವಂತೆಯೇ ಇದೆ V1AV2 BI2 I1CV2 DI2 ಈಗ ಈ ಸಮೀಕರಣಗಳಲ್ಲಿ ನೀವು I2 0ಹೊಂದಿಸಿದರೆ ನೀವು ಔಟ್ಪುಟ್ ಪೋರ್ಟ್ ಅನ್ನು ತೆರೆದ ಸರ್ಕ್ಯೂಟ್ ಆಗಿ ಹೊಂದಿಸುತ್ತಿದ್ದೀರಿ ಎಂದರ್ಥ ಆ ಸನ್ನಿವೇಶದಲ್ಲಿ A V1V2 C I1V1 ಈಗ ಮುಂದಿನ ಸ್ಥಿತಿ ನೀವು V2 0 ಅನ್ನುಹೊಂದಿಸಿದಾಗ ನೀವು ಔಟ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತಿರುವಿರಿ ನೀವು ಪಡೆಯುತ್ತೀರಿ B V1I2 D I1I2 ಈಗ ಈ ಪ್ಯಾರಾಮೀಟರ್ಗಳು ಏನನ್ನು ಪ್ರತಿನಿಧಿಸುತ್ತವೆ ನೀವು A ಅನ್ನು ನೋಡಿದರೆ A ರಿವರ್ಸ್ ವೋಲ್ಟೇಜ್ ಗೇನ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ B ಎಂಬುದು ಪ್ರತಿರೋಧವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ C ಎಂಬುದು ಅಡ್ಮಿಟ್ಟನ್ಸ್ ಮತ್ತು D ಎಂಬುದು ಕರೆಂಟ್ ಗೇನ್ ಆಗಿದೆ ಆದ್ದರಿಂದ ನಾವು ಹೇಳುವುದೇನೆಂದರೆ ಪ್ರಸರಣ ಪ್ಯಾರಾಮೀಟರ್ಗಳು ಇನ್ಪುಟ್ ಮತ್ತು ಔಟ್ಪುಟ್ ಅಸ್ಥಿರಗಳ ನಡುವಿನ ನೇರ ಸಂಬಂಧವನ್ನು ಒದಗಿಸುವುದರಿಂದ ಕ್ಯಾಸ್ಕೇಡ್ ನೆಟ್ವರ್ಕ್ಗಳಲ್ಲಿ ಅವು ತುಂಬಾ ಉಪಯುಕ್ತವಾಗಿವೆ ಅಂದರೆ ನೀವು ಎರಡು ನೆಟ್ವರ್ಕ್ಗಳನ್ನು ಕ್ಯಾಸ್ಕೇಡ್ ಶೈಲಿಯಲ್ಲಿ ಸಂಪರ್ಕಿಸಿದರೆ ಇಲ್ಲಿ ಪ್ಯಾರಾಮೀಟರ್ಗಳು V1 I1 ಮಧ್ಯಂತರ ಪ್ಯಾರಾಮೀಟರ್ಗಳನ್ನು ನೀವು V1 I1 ಎಂದು ಹೇಳಬಹುದು ಮತ್ತು ನೀವು V2I2 ಅನ್ನು ಔಟ್ಪುಟ್ ಅಸ್ಥಿರಗಳೆಂದು ಹೇಳಬಹುದು ನೀವು ಕ್ಯಾಸ್ಕೇಡ್ ನೆಟ್ವರ್ಕ್ಗಳನ್ನು ಹೊಂದಿರುವಾಗ ಆ ಸಂದರ್ಭಗಳಲ್ಲಿ ಸಂಬಂಧವನ್ನು ಸ್ಥಿರಗೊಳಿಸಲು ಪ್ರಸರಣ ಪ್ಯಾರಾಮೀಟರ್ಗಳು ನಿಮಗೆ ಸಹಾಯ ಮಾಡುತ್ತವೆ ಈ ರೀತಿಯ ನೆಟ್ವರ್ಕ್ಗಳ ವಿಶ್ಲೇಷಣೆ ನಾವು ವಿವಿಧ ನೆಟ್ವರ್ಕ್ಗಳ ಪರಸ್ಪರ ಸಂಪರ್ಕದ ಬಗ್ಗೆ ಚರ್ಚಿಸುವಾಗ ಮುಂದಿನ ಉಪನ್ಯಾಸಗಳಲ್ಲಿ ನೋಡುತ್ತೇವೆ ನಾವು ಆ ನಿರ್ದಿಷ್ಟ ಅಂಶವನ್ನು ವಿವರವಾಗಿ ನೋಡುತ್ತೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ಮೊದಲು ಪ್ರಸರಣ ಪ್ಯಾರಾಮೀಟರ್ಗಳ ಪ್ರಮುಖ ಗುಣಲಕ್ಷಣಗಳನ್ನು ಚರ್ಚಿಸುತ್ತೇವೆ ಹಾಗಾಗಿ ಆ ಗುಣಗಳು ಯಾವುವು ಎಂಬುದನ್ನು ನಾವು ನೋಡುತ್ತೇವೆ ಮೊದಲು ABCD ಏನನ್ನು ವಿವರಿಸುತ್ತದೆ ಎಂಬುದನ್ನು ನೋಡೋಣ ಎ ನಿಮ್ಮ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನುಪಾತವಾಗಿರುತ್ತದೆ ಏಕೆಂದರೆ ನೀವು ಔಟ್ಪುಟ್ ಪೋರ್ಟ್ ಅನ್ನು ಓಪನ್ ಸರ್ಕ್ಯೂಟ್ ಎಂದು ಇಟ್ಟುಕೊಳ್ಳುವಾಗ B ನಕಾರಾತ್ಮಕ ಶಾರ್ಟ್ ಸರ್ಕ್ಯೂಟ್ ವರ್ಗಾವಣೆ ಪ್ರತಿರೋಧ C ಓಪನ್ ಸರ್ಕ್ಯೂಟ್ ವರ್ಗಾವಣೆ ಪ್ರವೇಶ ಮತ್ತು D ಮತ್ತೆ ನಕಾರಾತ್ಮಕ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನುಪಾತವಾಗಿದೆ ಈಗ ABCD ಪ್ಯಾರಾಮೀಟರ್ಗಳಲ್ಲಿ ಒಂದು ಪ್ರಮುಖ ಗುಣವೆಂದರೆ ಎರಡು ಪೋರ್ಟ್ ನೆಟ್ವರ್ಕ್ ಪರಸ್ಪರ ಅಥವಾ ಇಲ್ಲವೇ ಎಂದು ನೀವು ನೋಡಲು ಬಯಸಿದರೆ ಈ ಸ್ಥಿತಿಯ ಸಹಾಯದಿಂದ ನೀವು ಕಂಡುಹಿಡಿಯಬೇಕು ಆದ್ದರಿಂದಆಗಿದ್ದರೆ AD BC 1 ಸರ್ಕ್ಯೂಟ್ ಪರಸ್ಪರ ಎಂದು ನಾವು ಹೇಳುತ್ತೇವೆ ಈಗ ನಾವು ABCDಯ ಮೌಲ್ಯಗಳನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ನಿರ್ಧರಿಸುತ್ತೇವೆ ನಾವು z y ಅಥವಾ h ಮತ್ತು g ಪ್ಯಾರಾಮೀಟರ್ಗಳಂತೆಯೇ ABCD ಯ ಮೌಲ್ಯಗಳನ್ನು ವಿವರಿಸುತ್ತೇವೆ ಅಂದರೆ ನಾವು ಮೊದಲು ಸರ್ಕ್ಯೂಟ್ ಔಟ್ಪುಟ್ ಪೋರ್ಟ್ ಅನ್ನು ತೆರೆಯುತ್ತೇವೆ ಮತ್ತು ನಂತರ ನಾವು ಔಟ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಮತ್ತು ಕಂಡುಹಿಡಿಯುತ್ತೇವೆ ABCD ಪ್ಯಾರಾಮೀಟರ್ಗಳ ಮೌಲ್ಯ ಈಗ ಮುಂದಿನದು ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದಕ್ಕೆ ವಿರುದ್ಧವಾಗಿದೆ ಎಂದರೆ ಸಂಬಂಧವು ಈಗ V2 ಆಗಿರುತ್ತದೆ I2 ಗೆ ಸಂಬಂಧಿಸಿದಂತೆ V1 I1 ಗೆ ಸಂಬಂಧಿಸಿದೆ ಅಂದರೆ ನಾವು V1 I1 ಅನ್ನು ಸ್ವತಂತ್ರ ವೇರಿಯಬಲ್ಗಳಾಗಿ ಮತ್ತು V2 I2 ಅನ್ನು ಅವಲಂಬಿತ ವೇರಿಯಬಲ್ಗಳಾಗಿ ಹೊಂದಿಸಬಹುದು ಆ ಸಂದರ್ಭದಲ್ಲಿ ನಾವು ಪಡೆಯುವ ಸಂಬಂಧವನ್ನು ವಿಲೋಮ ಪ್ರಸರಣ ಅಥವಾ ವಿಲೋಮ T ಪ್ಯಾರಾಮೀಟರ್ಗಳು ಎಂದು ಕರೆಯಲಾಗುತ್ತದೆ ನಾವು ಸಣ್ಣ abcd ಸಹಾಯದಿಂದ ಈ ಸಂಬಂಧವನ್ನು ಸ್ಥಾಪಿಸುತ್ತೇವೆ ಏಕೆಂದರೆ ಇದು ನಾವು ಇಲ್ಲಿಯವರೆಗೆ ಚರ್ಚಿಸಿದ ಬಂಡವಾಳ ABCD ಪ್ಯಾರಾಮೀಟರ್ಗೆ ವಿರುದ್ಧವಾಗಿದೆ ಅಲ್ಲಿ ನಾವು V2 I2 ಗೆ ಸಂಬಂಧಿಸಿದಂತೆ V1 I1 ನ ಸಂಬಂಧವನ್ನು ಸ್ಥಾಪಿಸುತ್ತೇವೆ ಈ ಸಂದರ್ಭದಲ್ಲಿ ಸಂಬಂಧವು V1 I1 ಗೆ ಸಂಬಂಧಿಸಿದಂತೆ V2 I2 ಆಗಿರುತ್ತದೆ ಆದ್ದರಿಂದ ಇಲ್ಲಿ V1 I1 ಸ್ವತಂತ್ರವಾಗಿದೆ V2 I2 ಅವಲಂಬಿತವಾಗಿದೆ ಹಾಗಾದರೆ ನಾವು ಹೇಗೆ ಬರೆಯುತ್ತೇವೆ V2 aV1 bI1 I2 cV1 dI1 ಪರ್ಯಾಯವಾಗಿ ಮ್ಯಾಟ್ರಿಕ್ಸ್ ರೂಪದಲ್ಲಿ ನೀವು ಅದನ್ನು ಹಾಗೆ ಬರೆಯಬಹುದು V2 I2 a b c d V1 I1 tV1 I1 ಆದ್ದರಿಂದ ನಾವು ಈ abcd ಮ್ಯಾಟ್ರಿಕ್ಸ್ ಅನ್ನು ಸಣ್ಣ ಟಿ ಯೊಂದಿಗೆ ಪ್ರತಿನಿಧಿಸುತ್ತೇವೆ ಆದ್ದರಿಂದ ನಾವು ಇದನ್ನು ವಿಲೋಮ ಪ್ರಸರಣ ಅಥವಾ ಸಣ್ಣ t ಪ್ಯಾರಾಮೀಟರ್ ಎಂದು ಹೇಳುತ್ತೇವೆ ಈಗ ನೀವು ಮೌಲ್ಯಗಳನ್ನು ಹೇಗೆ ಕಂಡುಕೊಳ್ಳುವಿರಿ ಪ್ರಸರಣ ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು ಮಾಡಿದ ಅದೇ ಮಾನದಂಡವನ್ನು ನೀವು ಅನ್ವಯಿಸುವಿರಿ ಇಲ್ಲಿ ಪ್ಯಾರಾಮೀಟರ್ಗಳ ಮೌಲ್ಯವನ್ನು ಈಗ ಹೊಂದಿಸುವ ಮೂಲಕ ಮೌಲ್ಯಮಾಪನ ಮಾಡಬಹುದು V1 0 ಅಂದರೆ ಓಪನ್ ಪೋರ್ಟ್ ಆಗಿದೆ ಇನ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮತ್ತು I1 0 ಅಂದರೆ ಇನ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಆಗಿದೆ ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ಆದ್ದರಿಂದ ನೀವು ಹೊಂದಿಸಿದಾಗ I1 0 ಅನ್ನು ನೀವು ಪಡೆಯುತ್ತೀರಿ a V2V1 c I2V1 ನಂತರ ನಾವು V1 0 ಅನ್ನು ಹೊಂದಿಸಲು b V2I1 d I2I1 ಆದ್ದರಿಂದ ನೀವು ಏನು ಬರೆಯಬಹುದು a ಎಂಬುದು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನುಪಾತವಲ್ಲದೆ ಬೇರೆ ಎನು ಅಲ್ಲಾ b ಎಂದರೇನು b ನಕಾರಾತ್ಮಕ ಶಾರ್ಟ್ ಸರ್ಕ್ಯೂಟ್ ವರ್ಗಾವಣೆ ಪ್ರತಿರೋಧ ಏಕೆಂದರೆ ಇದು ಮೂಲತಃ V ಮತ್ತು I ನಡುವಿನ ಸಂಬಂಧದ ಅನುಪಾತವಾಗಿದೆ ಆದ್ದರಿಂದ ಇದು ನಕಾರಾತ್ಮಕ ಶಾರ್ಟ್ ಸರ್ಕ್ಯೂಟ್ ವರ್ಗಾವಣೆ ಪ್ರತಿರೋಧವಾಗಿದೆ c ಓಪನ್ ಸರ್ಕ್ಯೂಟ್ ವರ್ಗಾವಣೆ ಪ್ರವೇಶ ಏಕೆಂದರೆ ಇದು I2V1 ಅನುಪಾತ ಮತ್ತು ನಂತರ d ನಕಾರಾತ್ಮಕ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಕರೆಂಟ್ ಅನುಪಾತವು I2I1 ನಡುವಿನ ಅನುಪಾತದ ನಡುವಿನ ಸಂಬಂಧವಾಗಿದೆ ಆದ್ದರಿಂದ ಈ ಸಣ್ಣ abcd ಪ್ಯಾರಾಮೀಟರ್ಗಳನ್ನು ಟ್ರಾನ್ಸ್ಮಿಷನ್ ಲೈನ್ಗಳಲ್ಲೂ ವಿಶೇಷವಾಗಿ ಪವರ್ ಸಿಸ್ಟಮ್ಗಳಲ್ಲಿ ಬಳಸಿಕೊಳ್ಳಬಹುದು ಏಕೆಂದರೆ ಇಲ್ಲಿಯೂ ನಾವು ಔಟ್ಪುಟ್ ಆಗಿರುವ ವೇರಿಯೇಬಲ್ಗಳ ಪರಿಣಾಮವನ್ನು ಪಡೆಯುತ್ತೇವೆ V2 I2 ಇನ್ಪುಟ್ ವೇರಿಯೇಬಲ್ಗಳ ಮೇಲೆ V1 I1 ಆದ್ದರಿಂದ ನಾವು ad bc1 ಆಗಿದ್ದರೆ ಸರ್ಕ್ಯೂಟ್ ಮತ್ತೆ ಪರಸ್ಪರ ಎಂದು ಹೇಳುತ್ತೇವೆ ಈಗ ನಮಗೆ ಈ ಪ್ಯಾರಾಮೀಟರ್ಗಳನ್ನು ಅರ್ಥಮಾಡಿಕೊಳ್ಳಲು ಒಂದೆರಡು ಉದಾಹರಣೆಗಳನ್ನು ನೋಡೋಣ ಚಿತ್ರದಲ್ಲಿ ನೀಡಿರುವಂತೆ ಒಂದು ಸರ್ಕ್ಯೂಟ್ ಇದೆ ಎಂದು ನೋಡೋಣ ನಮ್ಮಲ್ಲಿ ಎರಡು ಪ್ರತಿರೋಧಗಳು ಮತ್ತು ಒಂದು ಅವಲಂಬಿತ ವೋಲ್ಟೇಜ್ ಮೂಲವಿದೆ ಮತ್ತು ನಾವು ಈ ನಿರ್ದಿಷ್ಟ ಸರ್ಕ್ಯೂಟ್ಗೆ ಪ್ರಸರಣ ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಸಮೀಕರಣಗಳನ್ನು ಬಳಸುತ್ತೇವೆ ಮತ್ತು ನಾವು ಮೊದಲ ವೋಲ್ಟೇಜ್ ಔಟ್ಪುಟ್ ಪೋರ್ಟ್ ಅನ್ನು ಹೊಂದಿಸುತ್ತೇವೆ ಸರ್ಕ್ಯೂಟ್ ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಲು ಓಪನ್ ಸರ್ಕ್ಯೂಟ್ ಮತ್ತು ನಂತರ ಶಾರ್ಟ್ ಸರ್ಕ್ಯೂಟ್ ಈಗ ಮೊದಲ ಸಂದರ್ಭದಲ್ಲಿ ನಾವು ಏನು ಮಾಡುತ್ತಿದ್ದೇವೆ ನಾವು ಔಟ್ಪುಟ್ ಪೋರ್ಟ್ ಮತ್ತು ಇನ್ಪುಟ್ ಪೋರ್ಟ್ ಅನ್ನು ತೆರೆಯುತ್ತಿದ್ದೇವೆ ನಾವು ವೋಲ್ಟೇಜ್ ಅನ್ನು V1 ಎಂದು ಸಂಪರ್ಕಿಸಿದ್ದೇವೆ ಮತ್ತು ನಾವು ಈ ನಿರ್ದಿಷ್ಟ ಸ್ಥಿತಿಯನ್ನು ಹೊಂದಿರುವಾಗ ನಾವು ಈ ಮೌಲ್ಯಗಳನ್ನು V1 I1 ಸಮೀಕರಣಗಳ ABCD ಸಮೀಕರಣದಲ್ಲಿ ಇರಿಸುತ್ತೇವೆ ಈ ಚಿತ್ರ ದಿಂದ V1I11020 30I1 V2I1 17I1 ಆದ್ದರಿಂದ V1 ಮತ್ತು V2 ನಾವು I1ಇನ್ಪುಟ್ ಕರೆಂಟ್ಗೆ ಸಂಬಂಧಿಸಿದಂತೆ ಪಡೆದುಕೊಂಡಿದ್ದೇವೆ ಆದ್ದರಿಂದ ABCD ಪ್ಯಾರಾಮೀಟರ್ಗಳ ಸಮೀಕರಣಗಳ ಸಹಾಯದಿಂದ ನೀವು ಈಗ ಏನು ಬರೆಯಬಹುದು ನಮಗೆ ತಿಳಿದಿದೆ A V1V230I117I1 1 765 C I1V2I117I1 0 0588S ಈಗ ಮುಂದೆ ನಾವು A ಮತ್ತು C ನ ಮೌಲ್ಯವನ್ನು ಕಂಡುಕೊಂಡಿದ್ದೇವೆ ಮುಂದೆ ನಾವು B ಮತ್ತು Dಯ ಮೌಲ್ಯವನ್ನು ಕಂಡುಹಿಡಿಯಬೇಕು ಹಾಗಾಗಿ ಅದಕ್ಕಾಗಿ ನಾವು ಏನು ಮಾಡಬೇಕು ನಾವು ಔಟ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಮತ್ತು ಇನ್ಪುಟ್ ಪೋರ್ಟ್ನಲ್ಲಿ ವೋಲ್ಟೇಜ್ V1 ಅನ್ನು ಅನ್ವಯಿಸಿ ಮತ್ತು ಸಮೀಕರಣಗಳನ್ನು ಪರಿಹರಿಸಿ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ನೀವು ಈ ನೋಡ್ನಲ್ಲಿ ಕಿರ್ಚಾಫ್ ಕರೆಂಟ್ ಲಾ ಅನ್ನು ಅನ್ವಯಿಸಬಹುದು ಈ ನೋಡ್ನಲ್ಲಿನ ವೋಲ್ಟೇಜ್ Va ಎಂದು ಹೇಳೋಣ ಮತ್ತು ನಾವು ಈ ನೋಡ್ನಲ್ಲಿ ಕಿರ್ಚಾಫ್ ಕರೆಂಟ್ ಲಾ ಅನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನಾವು ಏನು ಬರೆಯಬಹುದು ನಾವು I110 ಮೌಲ್ಯವನ್ನು ಬರೆಯಬಹುದು ಮತ್ತು ಕರೆಂಟ್ ಒಳಗೆ ಹೋಗುತ್ತಿದೆ ಆದ್ದರಿಂದ ನಾವು ಒಳಗೆ ಹೋಗುತ್ತಿರುವ ಕರೆಂಟ್ ಅನ್ನು ಧನಾತ್ಮಕ ಅಥವಾ ಕರೆಂಟ್ ಅನ್ನು ನಕಾರಾತ್ಮಕ ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ KCL ಅನ್ನು ಅನ್ವಯಿಸಲಾಗುತ್ತಿದೆ V1 Va10 Va20I2 0 ಈಗ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ Va ಎಂಬುದು ಅವಲಂಬಿತ ವೋಲ್ಟೇಜ್ ಮೂಲದ ವೋಲ್ಟೇಜ್ಗೆ ಸಮಾನವಲ್ಲ ಎಂದು ನೀವು ಹೇಳಬಹುದು ಏಕೆಂದರೆ ಇದು 20 ಓಮ್ಸ್ ಪ್ರತಿರೋಧದಾದ್ಯಂತ ಅನ್ವಯಿಸುವ ವೋಲ್ಟೇಜ್ ಮತ್ತು 20 ಓಮ್ ಪ್ರತಿರೋಧದಾದ್ಯಂತ ಅನ್ವಯಿಸುವ ವೋಲ್ಟೇಜ್ Va ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನೀವು ಏನು ಬರೆಯಬಹುದು ನೀವು Va3I1 ಅನ್ನು ಬರೆಯಬಹುದು ಮತ್ತು ಈ ವಿಭಾಗದಿಂದ ನಾವು ಈಗಾಗಲೇ I110 ಎಂದು ನೋಡಿದ್ದೇವೆ ಆದ್ದರಿಂದ ನಾವು ಈ ಎರಡು ಮಾಹಿತಿಯನ್ನು ನಮ್ಮ ಕೈಯಲ್ಲಿ ಹೊಂದಿದ್ದೇವೆ ಆದ್ದರಿಂದ ನಾವು ಈಗ Va3I1 ಮತ್ತು V113I1 ಮೌಲ್ಯವನ್ನು ಹೇಳಬಹುದು KCL ನಲ್ಲಿ ಮೇಲಿನ ಮೌಲ್ಯಗಳನ್ನು ಬದಲಿಸಿದಾಗ I1 3I120I20⇒1720I1 I2 ಆದ್ದರಿಂದ D I1I220171 176B V1I2 13I1 1720I1 13ನಾನು1 1720ನಾನು1 15 29 ಆದ್ದರಿಂದ ಔಟ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಅನ್ನು ಒಂದೊಂದಾಗಿ ಹಾಕುವ ತಂತ್ರವನ್ನು ಬಳಸಿಕೊಂಡು ನೀವು ABCD ಪ್ಯಾರಾಮೀಟರ್ನ ಮೌಲ್ಯಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಈಗ ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್ಗಳನ್ನು ನೀಡಲಾಗಿರುವ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಇಲ್ಲಿ ನೀವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಪರಿವರ್ತನೆಯ ಪ್ಯಾರಾಮೀಟರ್ಗಳನ್ನು ನೋಡುತ್ತೀರಿ ಔಟ್ಪುಟ್ ಪೋರ್ಟ್ ಗರಿಷ್ಠ ವಿದ್ಯುತ್ ವರ್ಗಾವಣೆಗಾಗಿ ವೇರಿಯಬಲ್ ಲೋಡ್ಗೆ ಸಂಪರ್ಕ ಹೊಂದಿದೆ ಈಗ ನಾವು ಏನು ಮಾಡಬೇಕು ಗರಿಷ್ಠ ವಿದ್ಯುತ್ ವರ್ಗಾವಣೆ ನಡೆಯುವ RL ನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ಮತ್ತು ಗರಿಷ್ಠ ಶಕ್ತಿಯನ್ನು ಎಷ್ಟು ವರ್ಗಾಯಿಸಲಾಗುವುದು ಎಂಬುದನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಚರ್ಚಿಸಿದ ಅದೇ ಪ್ರಕ್ರಿಯೆಯನ್ನು ನಾವು ಬಳಸುತ್ತೇವೆ ನಾವು ಮೊದಲು ಔಟ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಅನ್ನು ಹಾಕುತ್ತೇವೆ ಮತ್ತು ನಂತರ ಶಾರ್ಟ್ ಸರ್ಕ್ಯೂಟ್ ಅನ್ನು ಸಂಬಂಧಗಳನ್ನು ಕಂಡುಹಿಡಿಯಲು ಮತ್ತು ಮೌಲ್ಯವನ್ನು ಕಂಡುಹಿಡಿಯಬೇಕಾದಾಗ RL ಗರಿಷ್ಠ ವಿದ್ಯುತ್ ವರ್ಗಾವಣೆಗಾಗಿ ನೀವು ಉದ್ದೇಶವು ಇರುತ್ತದೆಗೆ ಉಳಿದಿರುವ ಸರ್ಕ್ಯೂಟ್ನ ಥೆವೆನಿನ್ ಸಮಾನವನ್ನು ಕಂಡುಹಿಡಿಯಲು RL ಈ ವಿಭಾಗವನ್ನು ಥೆವೆನಿನ್ ಸಮಾನವಾಗಿ ಪ್ರತಿನಿಧಿಸಬೇಕಾಗಿದೆ ನಾವು ABCD ಪ್ಯಾರಾಮೀಟರ್ಗಳನ್ನು ಬಳಸುತ್ತೇವೆ ಮತ್ತು VTh ಮತ್ತು RTh ನ ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ ಇದರಿಂದ ನಾವು ವರ್ಗಾಯಿಸಬಹುದಾದ ಗರಿಷ್ಠ ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಬಹುದು ಈಗ ಮೊದಲು ನಾವು ಏನು ಮಾಡಬೇಕು ನಾವು ಥೆವೆನಿನ್ ಪ್ರತಿರೋಧ ಮತ್ತು ಥೆವೆನಿನ್ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು ಮೊದಲು ನಾವು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಕೊಳ್ಳೋಣ ಹಾಗಾದರೆ ಅದಕ್ಕಾಗಿ ನಾವು ಏನು ಮಾಡಬೇಕು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಎಲ್ಲಾ ಸ್ವತಂತ್ರ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕಾಗಿದೆ ಆದ್ದರಿಂದ ನೀವು ಇಲ್ಲಿ ಈ ಸ್ವತಂತ್ರ ವೋಲ್ಟೇಜ್ ಮೂಲವನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಮತ್ತು ನಂತರ ZThನ ಮೌಲ್ಯವನ್ನು ಕಂಡುಹಿಡಿಯಲು ನಾವು V2ನ ಮೌಲ್ಯವನ್ನು ಕಂಡುಕೊಳ್ಳಲು ನಾವು ಪೋರ್ಟ್ ಔಟ್ಪುಟ್ನಲ್ಲಿ ಒಂದು ವೋಲ್ಟೇಜ್ ಅನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನೀವು V2 ಮತ್ತು I2 ನ ಮೌಲ್ಯವನ್ನು ಪಡೆದಾಗ ನೀವು ZThನ ಮೌಲ್ಯವನ್ನು ಸರಳವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಈ V2 ಮತ್ತು I2ನ ಸಂಬಂಧ ನಾವು ABCD ಪ್ಯಾರಾಮೀಟರ್ಗಳ ಸಹಾಯದಿಂದ ಪಡೆಯುತ್ತೇವೆ ಆದ್ದರಿಂದ ನೀವು A B C ಮತ್ತು D ಮೌಲ್ಯಗಳನ್ನು ಹಾಕಿದರೆ ನೀವು ಸರಳವಾಗಿ ಬರೆಯಬಹುದು V14V2 20I2 I10 1V2 2I2 ಇನ್ಪುಟ್ ಪೋರ್ಟ್ ನಲ್ಲಿV1 10I1 ಮೊದಲ ಸಮೀಕರಣದಲ್ಲಿ ಈ ಸಂಬಂಧವನ್ನು ಬದಲಿಸಿ ನಾವು ಪಡೆಯುತ್ತೇವೆ 10I14V2 20I2I1 0 4V22I2 ABCD ಪ್ಯಾರಾಮೀಟರ್ಗಳ ಎರಡನೇ ಸಮೀಕರಣಕ್ಕೆ ಮೇಲಿನ ಮೌಲ್ಯವನ್ನು ಅನ್ವಯಿಸುವುದರಿಂದ ನಾವು ಪಡೆಯುತ್ತೇವೆ 0 4V22I2 0 1V2 2I20 5V2 4I2 ZThV2I240 5 8 ಈಗ ಮುಂದಿನ ಕಾರ್ಯವೆಂದರೆ ನಾವು VTh ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ VTh ಮೌಲ್ಯವನ್ನು ಕಂಡುಹಿಡಿಯಲು ಕರೆಂಟ್ I20 ಮೌಲ್ಯವನ್ನು ಕಂಡುಹಿಡಿಯಬೇಕು ಏಕೆಂದರೆ ಈ ಪೋರ್ಟ್ ತೆರೆದ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಇನ್ಪುಟ್ ಪೋರ್ಟ್ V150 10I1 ಮೌಲ್ಯವಾಗಿರುತ್ತದೆ ಈಗ ನಾವು ಇದನ್ನು ABCD ಪ್ಯಾರಾಮೀಟರ್ ಸಮೀಕರಣಗಳಿಗೆ ಅನ್ವಯಿಸುತ್ತೇವೆ ಹಾಗಾಗಿ ನಾವು ಏನು ಬರೆಯಬಹುದು ನಾವು 50 10I1 4V2 I1 0 1V2V2 10I1 50 10I1 4V250 V2 4V2 5V2 50⇒V2 10 ಹೀಗೆ VThV2 10V ಗರಿಷ್ಠ ವಿದ್ಯುತ್ ವರ್ಗಾವಣೆಗಾಗಿ RLZTh 8 ಗರಿಷ್ಠ ವಿದ್ಯುತ್ ವರ್ಗಾವಣೆ ಆದ್ದರಿಂದ P I2RLVTh2RL2RL 3 125W ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಚ್ಚಬಹುದು ಇದರಲ್ಲಿ ನಾವು ಪ್ರಸರಣ ಪ್ಯಾರಾಮೀಟರ್ ಮತ್ತು ವಿಲೋಮ ಪ್ರಸರಣ ಪ್ಯಾರಾಮೀಟರ್ ಬಗ್ಗೆ ಚರ್ಚಿಸಬಹುದು ಮುಂದಿನ ಉಪನ್ಯಾಸದಲ್ಲಿ ನಾವು ಕಳೆದ 4 ಸೆಷನ್ಗಳಲ್ಲಿ ಚರ್ಚಿಸಿದ ವಿವಿಧ ಎರಡು ಪೋರ್ಟ್ ನೆಟ್ವರ್ಕ್ಗಳ ಪರಸ್ಪರ ಸಂಪರ್ಕದ ಬಗ್ಗೆ ಚರ್ಚಿಸುತ್ತೇವೆ ಧನ್ಯವಾದಗಳು